ಈ ಉಪನ್ಯಾಸದಲ್ಲಿ ಮತ್ತು ಮುಂದಿನದರಲ್ಲಿ ಕಂಪನಿಗಳಲ್ಲಿ ನಿಯೋಜಿಸಲಾದ IIoT ಸಿಸ್ಟಮ್ಗಳ ಮೂಲಕ ಸ್ವೀಕರಿಸಲಾದ ಡೇಟಾದ ಪ್ರಕ್ರಿಯೆಯ ಕುರಿತು ನಾವು ಮಾತನಾಡಲಿದ್ದೇವೆ ನಾವು ಹಿಂತಿರುಗಿ ಮತ್ತು ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾವು ಇಲ್ಲಿಯವರೆಗೆ ಏನನ್ನು ಒಳಗೊಂಡಿದ್ದೇವೆ ಎಂಬುದರ ಕುರಿತು ಯೋಚಿಸೋಣ ನಾವು ಕೈಗಾರಿಕಾ ಪ್ರಮಾಣದಲ್ಲಿ ವಿವಿಧ ರೀತಿಯ ಸಂವೇದಕಗಳ ನಿಯೋಜನೆಯ ಬಗ್ಗೆ ಮಾತನಾಡಿದ್ದೇವೆ ಉತ್ಪಾದನಾ ಘಟಕಗಳ ವಿವಿಧ ಭಾಗಗಳಲ್ಲಿ ವಿವಿಧ ಕೈಗಾರಿಕೆಗಳು ಬಳಸಬಹುದಾದ ವಿವಿಧ ರೀತಿಯ ಸಂವೇದಕಗಳು ನಾವು ಅದರೊಂದಿಗೆ ಪ್ರಾರಂಭಿಸಿದ್ದೇವೆ ನಂತರ ನಾವು ಸುದೀರ್ಘವಾಗಿ ಮಾತನಾಡಿದ್ದೇವೆ ನಾವು ಬಳಸಬಹುದಾದ ವಿವಿಧ ರೀತಿಯ ಸಂಪರ್ಕ ಕಾರ್ಯವಿಧಾನಗಳ ಬಗ್ಗೆ ಮಾತನಾಡಿದ್ದೇವೆ ನಾವು ವಿಭಿನ್ನ ಪ್ರೋಟೋಕಾಲ್ಗಳು ಸಂವಹನ ಪ್ರೋಟೋಕಾಲ್ಗಳು ನೆಟ್ವರ್ಕ್ ಮೂಲಸೌಕರ್ಯ ಮತ್ತು ಹೀಗೆ ಬಳಸಬಹುದಾದ ವಿವಿಧ ರೀತಿಯ ಟೋಪೋಲಾಜಿಗಳ ಕುರಿತು ಮಾತನಾಡಿದ್ದೇವೆ ಈ ಎಲ್ಲಾ ಸಂಪರ್ಕ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ದೇವೆ ಆದ್ದರಿಂದ ಏನಾಗುತ್ತದೆ ಈ ವಿಭಿನ್ನ ಸಂವೇದಕಗಳು ಮತ್ತು ಪ್ರಚೋದಕಗಳು ಎಲ್ಲಾ ಸಂಪರ್ಕಗೊಂಡಿವೆ ಕಳೆದ ಕೆಲವು ಉಪನ್ಯಾಸಗಳಲ್ಲಿ ನಾವು ಹಾದುಹೋಗಿರುವ ಈ ನಿರ್ದಿಷ್ಟ ನೆಟ್ವರ್ಕ್ ಮೂಲಕ ನೋಡಿದ್ದೇವೆ ಆದ್ದರಿಂದ ಡೇಟಾವನ್ನು ಮೂಲತಃ ಎಲ್ಲೋ ಸ್ವೀಕರಿಸಲಾಗಿದೆ ಅದನ್ನು ಸ್ವೀಕರಿಸಲಾಗಿದೆ ಕ್ಲೌಡ್ನಲ್ಲಿ ಅಥವಾ ಕೆಲವು ಸರ್ವರ್ನಲ್ಲಿ ಅಥವಾ ಎಲ್ಲೋ ಅದನ್ನು ಸ್ವೀಕರಿಸಲಾಗಿದೆ ಎಂದು ಹೇಳೋಣ ಮತ್ತು ಈ ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕಾಗುತ್ತದೆ ಆದ್ದರಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ಇದನ್ನು ಸಾಧ್ಯವಾದಷ್ಟು ಬೇಗ ಪ್ರಕ್ರಿಯೆಗೊಳಿಸಬೇಕು ಆದ್ದರಿಂದ ಈ ಡೇಟಾವನ್ನು ಹೇಗೆ ಪ್ರಕ್ರಿಯೆಗೊಳಿಸಬೇಕು ಮತ್ತು ಸ್ಥಳದಲ್ಲಿ ವಿಭಿನ್ನ ಕಾರ್ಯವಿಧಾನಗಳು ಯಾವುವು IoT ಡೇಟಾದ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿಭಿನ್ನ ಸಂಶೋಧನಾ ಕಾರ್ಯಗಳು ಯಾವುವು ಮತ್ತು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಮತ್ತು ಮುಂದಿನದರಲ್ಲಿ ನಾವು ನೋಡಲಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ಸ್ವಯಂ ಚಾಲಿತ ಕಾರುಗಳನ್ನು ನೋಡೋಣ ಆದ್ದರಿಂದ ಈ ಸ್ವಯಂ ಚಾಲಿತ ಕಾರುಗಳು ಅಥವಾ ನಾವು ಸಾಮಾನ್ಯವಾಗಿ ಸ್ಮಾರ್ಟ್ ಕಾರುಗಳ ಬಗ್ಗೆ ಮಾತನಾಡುತ್ತಿದ್ದರೆ ಸ್ವಯಂ ಚಾಲನಾ ಕಾರುಗಳ ಬಗ್ಗೆ ಮರೆತುಬಿಡಿ ಈ ಸ್ಮಾರ್ಟ್ ಕಾರುಗಳು ವಿಭಿನ್ನ ಸಂವೇದಕಗಳು ಮತ್ತು ವಿಭಿನ್ನ ಸಂವಹನ ಸಾಧನಗಳನ್ನು ಹೊಂದಿವೆ ಮತ್ತು ಈ ವಿಭಿನ್ನ ಕಾರುಗಳು ಮುಂದಿನ ಕೆಲವು ವರ್ಷಗಳಲ್ಲಿ ನಾವು ಈ ಸಂಪರ್ಕಿತ ಕಾರುಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಹೊಂದಲಿದ್ದೇವೆ ಎಂದು ನಿರೀಕ್ಷಿಸಲಾಗಿದೆ ಈ ಕಾರುಗಳು ಅವರು ದೊಡ್ಡ ಪ್ರಮಾಣದ ಡೇಟಾವನ್ನು ಉತ್ಪಾದಿಸುತ್ತಾರೆ ಮತ್ತು ಇದು ಅಂದಾಜುಗಳ ಒಂದು ಪ್ರಕಾರ ಅಂದಾಜಿಸಲಾಗಿದೆ ಈ ಕಾರುಗಳು ಮತ್ತು ನಿರ್ದಿಷ್ಟವಾಗಿ ಸ್ವಾಯತ್ತ ಕಾರುಗಳು ಎಂದು ಅಂದಾಜಿಸಲಾಗಿದೆ ಅವರು ಪ್ರತಿ ಸೆಕೆಂಡಿಗೆ 100 MB ಡೇಟಾವನ್ನು ಉತ್ಪಾದಿಸಲಿದ್ದಾರೆ 100 mbps ವೇಗದಲ್ಲಿ ಪ್ರತಿ ಸೆಕೆಂಡಿಗೆ ಇಷ್ಟೊಂದು ಡೇಟಾ ಉತ್ಪತ್ತಿಯಾಗಲಿದೆ ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಈ ಡೇಟಾವನ್ನು ವ್ಯವಹರಿಸಬೇಕು ನಾವು ಸ್ವಯಂ ಚಾಲಿತ ಕಾರುಗಳ ಪ್ರಕರಣವನ್ನು ತೆಗೆದುಕೊಂಡರೆ ಸ್ವಯಂ ಚಾಲನಾ ಕಾರುಗಳು ಜಿಪಿಎಸ್ ಅನ್ನು ಹೊಂದಿವೆ GPS ಈ ಕಾರುಗಳಲ್ಲಿನ ಡೇಟಾವನ್ನು ಸರಿಸುಮಾರು 50 kbps ದರದಲ್ಲಿ ರವಾನಿಸುತ್ತದೆ ಸೋನಾರ್ ಈ ಕಾರುಗಳು ಸೋನಾರ್ ಮಾಡ್ಯೂಲ್ಗಳನ್ನು ಹೊಂದಿರಬಹುದು ಮತ್ತು ಇದು 10 ರಿಂದ 100 kbps ದರದಲ್ಲಿ ಡೇಟಾವನ್ನು ಕಳುಹಿಸಬಹುದು LiDAR 10 ರಿಂದ 70 mbps ರಡಾರ್ 10 ರಿಂದ 100 mbps ಕ್ಯಾಮೆರಾಗಳು 20 ರಿಂದ 40 mbps ಇತ್ಯಾದಿ ಆದ್ದರಿಂದ ಈ ಸ್ವಾಯತ್ತ ಕಾರುಗಳ ಪ್ರತ್ಯೇಕ ಘಟಕಗಳನ್ನು ನಾವು ನೋಡಬಹುದು ಎಂದು ಅವರು ದೊಡ್ಡ ದರದಲ್ಲಿ ಬಹಳಷ್ಟು ಡೇಟಾವನ್ನು ಎಸೆಯಲು ಹೋಗುವ ಆದ್ದರಿಂದ ನೀವು ಈ ರೀತಿಯ ಡೇಟಾದೊಂದಿಗೆ ವ್ಯವಹರಿಸಬೇಕು ಮತ್ತು ಸಂಗ್ರಹಿಸಿದ ಈ ನಿರ್ದಿಷ್ಟ ಡೇಟಾದಿಂದ ಸರಿಯಾದ ಅರ್ಥವನ್ನು ಪಡೆಯಲು ಕೆಲವು ರೀತಿಯ ಸಂಸ್ಕರಣಾ ಎಂಜಿನ್ ಇರಬೇಕು ಅದು ಕಾರ್ಯಗತಗೊಳ್ಳಲಿದೆ ಮತ್ತು ಅದು ಅರ್ಥವನ್ನು ಪಡೆಯುತ್ತದೆ ಮತ್ತು ಡೇಟಾದಿಂದ ಸಂಗ್ರಹಿಸಲಾಗುತ್ತದೆ ಮತ್ತು ಸ್ವೀಕರಿಸಲಾಗುತ್ತದೆ ಈ ಡೇಟಾವನ್ನು ನಾವು ಹೇಗೆ ನಿಭಾಯಿಸಬಹುದು ನಾವು ಸ್ವೀಕರಿಸುತ್ತಿರುವ ಡೇಟಾದ ಪ್ರಕಾರವನ್ನು ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕು ನಾವು ಸ್ವೀಕರಿಸುವ ಡೇಟಾದ ಪ್ರಕಾರವನ್ನು ವಿಭಿನ್ನ ರೀತಿಯಲ್ಲಿ ನಿರೂಪಿಸಬಹುದು ಮೊದಲನೆಯದಾಗಿ ಈ ಡೇಟಾವು ಬೃಹತ್ ಬಹುರೂಪತೆಯನ್ನು ಹೊಂದಿದೆ ಬೃಹತ್ ಬಹುರೂಪತೆ ಎಂದರೆ ನಾವು ಹೆಚ್ಚಿನ ಸಂಖ್ಯೆಯ ವಿವಿಧ ರೀತಿಯ ಸಂವೇದಕಗಳ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಒತ್ತಡ ಸಂವೇದಕಗಳು ಕಂಪನ ಸಂವೇದಕಗಳು ಧ್ವನಿ ಸಂವೇದಕಗಳು ಮತ್ತು ಹೆಚ್ಚಿನ ಸಂಖ್ಯೆಯ ವಿವಿಧ ರೀತಿಯ ಸಂವೇದಕಗಳನ್ನು ಬಳಸಬಹುದು ಈ ವಿಭಿನ್ನ ಪ್ರಕಾರದ ಸಂವೇದಕಗಳಿಂದ ಡೇಟಾವನ್ನು ವ್ಯವಹರಿಸಬೇಕು ಎಂದು ಈ ಭಿನ್ನಜಾತಿ ಹೇಳುತ್ತದೆ ಏಕೆಂದರೆ ಅವು ವಿಭಿನ್ನ ದರಗಳಲ್ಲಿ ಬರುತ್ತವೆ ಅವು ವಿಭಿನ್ನ ಪ್ರಕಾರಗಳಾಗಿವೆ ಅವುಗಳ ಡೇಟಾ ಪ್ರಕಾರಗಳು ವಿಭಿನ್ನವಾಗಿವೆ ಮತ್ತು ಹೀಗೆ ಆದ್ದರಿಂದ ಅವರು ವಿಭಿನ್ನ ಪ್ರಭೇದಗಳನ್ನು ಹೊಂದಿದ್ದಾರೆ ಒಂದೇ ಪೈಪ್ ಮೂಲಕ ಬರುವ ವಿವಿಧ ರೀತಿಯ ಡೇಟಾ ಹೆಚ್ಚುವರಿಯಾಗಿ ಈ ಡೇಟಾವು ವಿಭಿನ್ನ ಸ್ವರೂಪಗಳಲ್ಲಿ ಬರುತ್ತದೆ ಅವುಗಳ ನಿಖರತೆಯ ಮಟ್ಟಗಳು ವಿಭಿನ್ನವಾಗಿರುತ್ತದೆ ಈ ಡೇಟಾವನ್ನು ನಿರೂಪಿಸುವ ಮೆಟ್ರಿಕ್ಗಳು ವಿಭಿನ್ನವಾಗಿರುತ್ತವೆ ಆದ್ದರಿಂದ ವಿಭಿನ್ನ ರೂಪಗಳನ್ನು ಹೊಂದಿರುವ ವಿಭಿನ್ನ ರೀತಿಯ ಪ್ರಭೇದಗಳನ್ನು ಹೊಂದಿರುವ ಈ ರೀತಿಯ ವೈವಿಧ್ಯಮಯ ಡೇಟಾದೊಂದಿಗೆ ವ್ಯವಹರಿಸಬೇಕು ಮುಂದಿನ ವಿಷಯವೆಂದರೆ ನೀವು ನೈಜ ಸಮಯದಲ್ಲಿ ಡೇಟಾವನ್ನು ವ್ಯವಹರಿಸಬೇಕು ಸ್ವೀಕರಿಸಿದ ಡೇಟಾದಿಂದ ಹೆಚ್ಚಿನ ಮೌಲ್ಯವನ್ನು ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಡೇಟಾದ ಈ ನೈಜ ಸಮಯದ ವ್ಯವಹರಿಸುವಿಕೆಯನ್ನು ನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ಡೇಟಾವನ್ನು ನೈಜ ಸಮಯದಲ್ಲಿ ವ್ಯವಹರಿಸಬೇಕು ಮತ್ತು ಈ ಸಾಮಾನ್ಯ ಪೈಪ್ ಮೂಲಕ ಸ್ವೀಕರಿಸಿದ ಡೇಟಾದ ಪ್ರಕಾರದಲ್ಲಿ ವೈಪರೀತ್ಯವಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಕಲ್ಪನಾತ್ಮಕವಾಗಿ ನಾವು ಆ ರೀತಿಯಲ್ಲಿ ಯೋಚಿಸಬಹುದಾದರೆ ಮತ್ತು ಈ ವೈವಿಧ್ಯತೆಯು ಸಮಯಕ್ಕೆ ಸಂಬಂಧಿಸಿದಂತೆ ಕ್ರಿಯಾತ್ಮಕವಾಗಿರುತ್ತದೆ ಕಾಲಾನಂತರದಲ್ಲಿ ಈ ನಿರ್ದಿಷ್ಟ ಡೇಟಾದ ಪ್ರಸ್ತುತತೆಯೊಂದಿಗೆ ಭಿನ್ನಜಾತಿಯ ಪ್ರಕಾರವೂ ಬದಲಾಗಲಿದೆ ಸಂಬಂಧಗಳು ಸಾಂದರ್ಭಿಕ ಸಂಬಂಧಗಳು ಈ ವಿಭಿನ್ನ ಡೇಟಾ ಘಟಕಗಳ ನಡುವಿನ ತಾತ್ಕಾಲಿಕ ಸಂಬಂಧಗಳು ಇವುಗಳು ಸಹ ಬಹಳ ಮುಖ್ಯವಾಗಿವೆ ಮತ್ತು ಈ ಡೇಟಾವನ್ನು ಉಪಯುಕ್ತವಾಗಿಸಲು ಅರ್ಥಮಾಡಿಕೊಳ್ಳಬೇಕು ಕೆಲವು ರೀತಿಯ ಪರಸ್ಪರ ಸಂಬಂಧವನ್ನು ಹೊಂದಿರಬೇಕು ಅದು ಸಮಯ ಮತ್ತು ಸ್ವೀಕರಿಸಿದ ಡೇಟಾದ ಇತರ ಸಂಭವನೀಯ ಆಯಾಮಗಳಲ್ಲಿ ಬಾಹ್ಯಾಕಾಶದಲ್ಲಿ ಸ್ಥಾಪಿಸಬೇಕಾಗುತ್ತದೆ ಆದ್ದರಿಂದ ಇವುಗಳು ಈ ಕೆಲವು ವಿಭಿನ್ನ ಗುಣಲಕ್ಷಣಗಳು ಅಥವಾ ಡೇಟಾದ ಗುಣಲಕ್ಷಣಗಳಾಗಿವೆ ಮತ್ತು ಈ ರೀತಿಯ ಡೇಟಾವನ್ನು ಸೂಕ್ತವಾಗಿ ವ್ಯವಹರಿಸಬೇಕು ಎಂದು ನಾವು ನೋಡಿದ್ದೇವೆ ಈಗ ಆದ್ದರಿಂದ ನಾವು ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕಾಗಿದೆ ಆದರೆ ಈ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ವಿಭಿನ್ನ ಸವಾಲುಗಳಿವೆ ಕೈಗಾರಿಕಾ ವ್ಯವಸ್ಥೆಗಳಲ್ಲಿ ಡೇಟಾದ ಸಂಕೀರ್ಣತೆಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈ ಕೈಗಾರಿಕಾ ವ್ಯವಸ್ಥೆಗಳು ಸೈಬರ್ ಭೌತಿಕ ವ್ಯವಸ್ಥೆಗಳ ನಡವಳಿಕೆಯನ್ನು ಪ್ರದರ್ಶಿಸುತ್ತವೆ ಅಲ್ಲಿ ಸಂಕೀರ್ಣವಾದ ಸಂಬಂಧವಿದೆ ಅದು ಸೈಬರ್ ಘಟಕ ಮತ್ತು ವಿವಿಧ ಯಂತ್ರಗಳ ಭೌತಿಕ ಘಟಕ ಮತ್ತು ಅಲ್ಲಿ ಮತ್ತು ಪರಸ್ಪರ ಸಂಪರ್ಕ ಹೊಂದಿದವುಗಳ ನಡುವೆ ಇರುತ್ತದೆ ಆದ್ದರಿಂದ ವಿಭಿನ್ನ ಅಪ್ಲಿಕೇಶನ್ಗಳ ಮೂಲಕ ಅರ್ಥೈಸಿಕೊಳ್ಳುವುದು ಅಗತ್ಯವಾಗಿರುತ್ತದೆ ಈ ವಿಭಿನ್ನ ಸೈಬರ್ ಭೌತಿಕ ವ್ಯವಸ್ಥೆಗಳಿಂದ ಬರುವ ಡೇಟಾದಿಂದ ಅಲ್ಲಿರುವ ಮಾದರಿಗಳನ್ನು ಅರ್ಥೈಸುವ ಅಗತ್ಯವಿದೆ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಈ ನಿರ್ಧಾರಗಳನ್ನು ಕನಿಷ್ಠ ವಿಳಂಬದೊಂದಿಗೆ ತೆಗೆದುಕೊಳ್ಳಬೇಕಾಗುತ್ತದೆ ಅಂದರೆ ಕನಿಷ್ಠ ಸಾಧ್ಯತೆಯ ಸಮಯದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂದರೆ ಬರುತ್ತಿರುವ ಡೇಟಾ ಯಾವುದು ಭವಿಷ್ಯದಲ್ಲಿ ಯಾವುದೇ ರೀತಿಯ ವಿಷಯ ಸಂಭವಿಸಿದರೆ ಅದು ಏನು ಮಾಡಲಿದೆ ಹಾಗಾಗಿ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಸಂಗ್ರಹಣೆಯ ಮುಂಚೆಯೇ ಮೊದಲನೆಯದಾಗಿ ಡೇಟಾವನ್ನು ಸಂಗ್ರಹಿಸಬೇಕಾಗುತ್ತದೆ ಮತ್ತು ಒಬ್ಬರು ಶೇಖರಣೆಯ ನಂತರ ಡೇಟಾವನ್ನು ವಿಶ್ಲೇಷಿಸಬಹುದು ಆದರೆ ಸಂಗ್ರಹಣೆಯ ಮೊದಲು ಅನೇಕ ಸಂದರ್ಭಗಳಲ್ಲಿ ಡೇಟಾವನ್ನು ವಿಶ್ಲೇಷಿಸಬೇಕಾಗಬಹುದು ಮತ್ತು ಇದು ನೈಜ ಸಮಯದ ಅಪ್ಲಿಕೇಶನ್ಗಳಿಗೆ ವಿಶೇಷವಾಗಿ ಸತ್ಯವಾಗಿದೆ ಅಲ್ಲಿ ನೈಜ ಸಮಯದ ನಿರ್ಧಾರಗಳನ್ನು ನೈಜ ಸಮಯದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಕೆಲವು ರೀತಿಯ ಸಂಕೀರ್ಣವಾದ ಈವೆಂಟ್ ಪ್ರೊಸೆಸಿಂಗ್ ಇದೆ ಅದನ್ನು ಕಾರ್ಯಗತಗೊಳಿಸಬೇಕಾಗುತ್ತದೆ ಡೇಟಾವನ್ನು ವಿಶ್ಲೇಷಿಸಬೇಕಾಗುತ್ತದೆ ವಿಭಿನ್ನ ಈವೆಂಟ್ ಸ್ಟ್ರೀಮ್ಗಳ ನಡುವಿನ ಪರಸ್ಪರ ಸಂಬಂಧಗಳನ್ನು ಈ ವಿಭಿನ್ನ ಡೇಟಾ ಮೂಲಗಳಿಂದ ಕಂಡುಹಿಡಿಯಬೇಕು ಆದ್ದರಿಂದ ನಾವು ಈ ಸಂಕೀರ್ಣ ಈವೆಂಟ್ ಸಂಸ್ಕರಣೆಯನ್ನು ನೋಡೋಣ ಆದ್ದರಿಂದ ನಿಯಮ ಆಧಾರಿತ ಎಂಜಿನ್ನ ಸಹಾಯದಿಂದ ಇದನ್ನು ಮಾಡಲು ಒಂದು ಮಾರ್ಗವಾಗಿದೆ ಮತ್ತು ಇದನ್ನು ಈ ನಿರ್ದಿಷ್ಟ ಚಿತ್ರದಲ್ಲಿ ತೋರಿಸಲಾಗಿದೆ ಆದ್ದರಿಂದ ಸಂಕೀರ್ಣವಾದ ಈವೆಂಟ್ ಸಂಸ್ಕರಣೆಯನ್ನು ನೋಡೋಣ ಅದನ್ನು ಕಾರ್ಯಗತಗೊಳಿಸಲು ಒಂದು ಮಾರ್ಗವೆಂದರೆ ನಿಯಮ ಆಧಾರಿತ ಎಂಜಿನ್ ಅನ್ನು ಬಳಸುವುದು ಆದ್ದರಿಂದ ನಾವು ಈ ನಿರ್ದಿಷ್ಟ ಅಂಕಿಅಂಶವನ್ನು ನೋಡೋಣ ನಾವು ಈ ಸಂಕೀರ್ಣವಾದ ಈವೆಂಟ್ ಪ್ರೊಸೆಸಿಂಗ್ ಕಾರ್ಯವಿಧಾನವನ್ನು ಹೊಂದಿದ್ದೇವೆ ಅದು ಲೆಕ್ಕಾಚಾರವನ್ನು ಮಾಡುತ್ತದೆ ಡೇಟಾವು ವಿಭಿನ್ನ ಈವೆಂಟ್ ಮೂಲಗಳಿಂದ ಬರುತ್ತದೆ ಮತ್ತು ಅಪ್ರಸ್ತುತ ಘಟನೆಗಳನ್ನು ಫಿಲ್ಟರ್ ಮಾಡಲು ಮಾದರಿಗಳು ಮತ್ತು ಸಂಬಂಧಗಳನ್ನು ಪತ್ತೆಹಚ್ಚಲು ಮತ್ತು ಡೇಟಾಗೆ ಸಂದರ್ಭವನ್ನು ಸೇರಿಸಲು ಸಂಬಂಧಿಸಿದಂತೆ ಈ ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕಾಗುತ್ತದೆ ಆದ್ದರಿಂದ ಈ ಎಲ್ಲಾ ಕೆಲಸಗಳನ್ನು ಈ ಕಂಪ್ಯೂಟ್ ಎಂಜಿನ್ನಲ್ಲಿ ಸೂಕ್ತವಾಗಿ ಮಾಡಬೇಕಾಗಿದೆ ಮತ್ತು ಅದರ ಆಧಾರದ ಮೇಲೆ ಕೆಲವು ರೀತಿಯ ಕ್ರಿಯಾಶೀಲತೆ ಇರುತ್ತದೆ ಅಥವಾ ಈ ಡೇಟಾವನ್ನು ನಿರ್ದಿಷ್ಟ ನಟರಿಗೆ ಸೂಕ್ತವಾಗಿ ಕಳುಹಿಸಬೇಕಾಗುತ್ತದೆ ಅಥವಾ ಅದನ್ನು ಸಂಗ್ರಹಿಸಬೇಕಾಗುತ್ತದೆ ಆದ್ದರಿಂದ ಸಂಕೀರ್ಣವಾದ ಈವೆಂಟ್ ಸಂಸ್ಕರಣೆಯನ್ನು ನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ಸಾಂದರ್ಭಿಕ ಮತ್ತು ತಾತ್ಕಾಲಿಕ ಮಾದರಿಗಳನ್ನು ಸಾಂದರ್ಭಿಕ ಮತ್ತು ತಾತ್ಕಾಲಿಕ ಮಾದರಿಗಳನ್ನು ಹೊರತೆಗೆಯುವುದು ಬಹಳ ಮುಖ್ಯ ಈ ನಿರ್ದಿಷ್ಟ ಘಟಕದಲ್ಲಿ ಸಂಕೀರ್ಣವಾದ ಈವೆಂಟ್ ಪ್ರಕ್ರಿಯೆಯ ಮೂಲಕ ಕಂಡುಹಿಡಿಯಬೇಕು ಆದ್ದರಿಂದ ನೈಜ ಸಮಯದಲ್ಲಿ ನೈಜ ಸಮಯದಲ್ಲಿ ಡೇಟಾವನ್ನು ಪ್ರಕ್ರಿಯೆಗೊಳಿಸುವುದು ಬಹಳ ಮುಖ್ಯ ಅಂದರೆ ಡೇಟಾದ ಪ್ರಕ್ರಿಯೆಯಿಂದ ಮಾಡಲಾದ ನಿರ್ಧಾರಗಳಿಂದ ಮೌಲ್ಯವನ್ನು ಹೊಂದಲು ಸಾಧ್ಯವಾದಷ್ಟು ನೈಜ ಸಮಯ ದಿಂದ ಪ್ರಯತ್ನಿಸಬೇಕು ಆದ್ದರಿಂದ ನಾವು ಈ ಸಂಸ್ಕರಣೆಯ ಬಗ್ಗೆ ಮಾತನಾಡುತ್ತಿದ್ದರೆ ನಾವು ಈ ಸಂಸ್ಕರಣೆಯನ್ನು ಎಲ್ಲಿ ಮಾಡಬೇಕು ಆದ್ದರಿಂದ ಈ ಚಿತ್ರದಲ್ಲಿ ತೋರಿಸಿರುವಂತಹ ವಿಭಿನ್ನ ಸಂವೇದಕಗಳನ್ನು ನಾವು ಹೊಂದಿದ್ದೇವೆ ಎಂದು ಹೇಳೋಣ ಆದ್ದರಿಂದ ಈ ಸಂವೇದಕಗಳು ಬಹಳಷ್ಟು ಡೇಟಾವನ್ನು ಕಳುಹಿಸುತ್ತವೆ ಈ ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕಾಗಿದೆ ಈ ಸಂಸ್ಕರಣೆಯನ್ನು ಕೆಲವು ಸರ್ವರ್ನ ಸಣ್ಣ ಸರ್ವರ್ಗಳ ಮೂಲಕ ಮಾಡಬಹುದು ಅಥವಾ ಆ ಪ್ರಕಾರದ ಯಾವುದನ್ನಾದರೂ ಸಂವೇದಕಗಳಿಗೆ ಹತ್ತಿರದಲ್ಲಿ ಸಂವೇದಕಗಳಿಗೆ ಸಾಧ್ಯವಾದಷ್ಟು ಹತ್ತಿರ ಪ್ರಕ್ರಿಯೆಯಲ್ಲಿನ ಸುಪ್ತತೆಯನ್ನು ಕಡಿಮೆ ಮಾಡಲು ಅಥವಾ ಡೇಟಾವನ್ನು ಕ್ಲೌಡ್ಗೆ ಕಳುಹಿಸಬಹುದು ದತ್ತಾಂಶದ ಕೆಲವು ಭಾಗವನ್ನು ಇಲ್ಲಿ ಅಂಚಿನಲ್ಲಿ ಸಂಸ್ಕರಿಸುವ ಸಾಧ್ಯತೆಯಿದೆ ಮತ್ತು ಉಳಿದ ಸಂಸ್ಕರಣೆಯನ್ನು ಕ್ಲೌಡ್ನಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ಇದು ವಿತರಿಸಿದ ಸಂಸ್ಕರಣೆಯ ಹರಿವು ಅಥವಾ ವಿತರಿಸಿದ ಕಂಪ್ಯೂಟಿಂಗ್ ಕೆಂಪು ಬಣ್ಣದ ಬಾಣವು ಅದನ್ನು ತೋರಿಸುತ್ತದೆ ಮತ್ತು ಕೇಂದ್ರೀಕೃತ ಸಂಸ್ಕರಣಾ ಮಾರ್ಗವನ್ನು ನೀಲಿ ಬಣ್ಣದ ಬಾಣದ ಮೂಲಕ ತೋರಿಸಲಾಗುತ್ತದೆ ಆದ್ದರಿಂದ ಇದು ಮೂಲತಃ ಕೇಂದ್ರೀಕೃತ ಪ್ರಕ್ರಿಯೆಯಾಗಿದೆ ಮತ್ತು ಇದು ಡೇಟಾದ ವಿತರಣೆ ಪ್ರಕ್ರಿಯೆಗೆ ಮಾರ್ಗವಾಗಿದೆ ಆದ್ದರಿಂದ ಸಂವೇದಕಗಳಿಂದ ಉತ್ಪತ್ತಿಯಾಗುವ ಡೇಟಾವನ್ನು ವಿಶ್ಲೇಷಿಸಬೇಕು ಎಂದು ನಾವು ನೋಡುವದನ್ನು ಸಂಪೂರ್ಣವಾಗಿ ಕ್ಲೌಡ್ಗೆ ಕಳುಹಿಸಬೇಕಾಗುತ್ತದೆ ಮತ್ತು ಕ್ಲೌಡ್ನಲ್ಲಿ ಪ್ರಕ್ರಿಯೆಗೊಳಿಸಬೇಕಾಗುತ್ತದೆ ಅಥವಾ ಅದನ್ನು ಅಂಚಿಗೆ ಭಾಗಶಃ ಕಳುಹಿಸಬಹುದು ಸಂಸ್ಕರಣೆ ಅಂಚಿನಲ್ಲಿ ನಡೆಯುತ್ತದೆ ಮತ್ತು ಉಳಿದ ಸಂಸ್ಕರಣೆಯನ್ನು ಕ್ಲೌಡ್ನಲ್ಲಿ ಮಾಡಲಾಗುತ್ತದೆ ಅಥವಾ ಸಣ್ಣ ಉದ್ಯೋಗಗಳಿಗೆ ಸಹ ಸಾಧ್ಯವಿದೆ ಸಂಸ್ಕರಣೆಯನ್ನು ಸಂಪೂರ್ಣವಾಗಿ ಅಂಚಿನಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ಎಲ್ಲಾ 3 ವಿಭಿನ್ನ ಸಾಧ್ಯತೆಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಿದೆ ಈಗ ಯಾವ ರೀತಿಯ ಸಂಸ್ಕರಣೆಯನ್ನು ಗುರುತಿಸುವುದು ಮುಖ್ಯವಾದುದು ಅಂಚಿನಲ್ಲಿ ಯಾವ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ ಯಾವ ಸಂಸ್ಕರಣೆ ಕ್ಲೌಡ್ನಲ್ಲಿ ಯಾವ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ ಮತ್ತು ಹೆಚ್ಚು ಮುಖ್ಯವಾಗಿ ನೀವು ಅಂಚು ಮತ್ತು ಮೋಡದ ನಡುವೆ ಸಂಸ್ಕರಣೆಯನ್ನು ವಿತರಿಸಬೇಕಾದರೆ ನೀವು ಆ ವ್ಯತ್ಯಾಸವನ್ನು ಮತ್ತು ಅದಕ್ಕೆ ಅನುಗುಣವಾಗಿ ವಿತರಣೆಯನ್ನು ಹೇಗೆ ಮಾಡುತ್ತೀರಿ ಆದ್ದರಿಂದ ನಾವು ಕೆಲವು ರೀತಿಯ ಮಿಡಲ್ವೇರ್ ಅನ್ನು ಬಳಸಬಹುದು ಎಂದು ಪ್ರಸ್ತಾಪಿಸಲಾಗಿದೆ ಮಿಡಲ್ವೇರ್ ಎಂದರೆ ಅದು ಸಾಫ್ಟ್ವೇರ್ ಲೇಯರ್ ಆಗಿದೆ ಇದು ಮೂಲಸೌಕರ್ಯ ಪದರ ಮತ್ತು ಅಪ್ಲಿಕೇಶನ್ ಲೇಯರ್ ನಡುವೆ ನಿಲ್ಲುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಮಿಡಲ್ವೇರ್ ಸಾಫ್ಟ್ವೇರ್ ಸಾಧನದ ಕಾರ್ಯಚಟುವಟಿಕೆಗಳ ಪ್ರಕಾರ ವಿಭಿನ್ನ ಸೇವೆಗಳನ್ನು ಒದಗಿಸುತ್ತದೆ ಈ ಮಿಡಲ್ವೇರ್ ಭದ್ರತಾ ಕಾರ್ಯವಿಧಾನಗಳನ್ನು ಸಹ ಕಾರ್ಯಗತಗೊಳಿಸಬಹುದು ಇದು ಸಾಧನದ ವೈವಿಧ್ಯತೆಯನ್ನು ಮತ್ತು ಅದಕ್ಕೆ ಅನುಗುಣವಾಗಿ ಡೇಟಾ ವೈವಿಧ್ಯತೆಯನ್ನು ಸಹ ನಿಭಾಯಿಸಬಲ್ಲದು ಆದ್ದರಿಂದ ವಿವಿಧ ಮಿಡಲ್ವೇರ್ ಪರಿಹಾರಗಳಿವೆ ಅದನ್ನು ಪ್ರಸ್ತಾಪಿಸಲಾಗಿದೆ ಮತ್ತು ಅವುಗಳಲ್ಲಿ ಹಲವು ಸೇವಾ ದೃಷ್ಟಿಕೋನ ಸೇವಾ ಆಧಾರಿತ ವಾಸ್ತುಶಿಲ್ಪ ಆಧಾರಿತ ಮಿಡಲ್ವೇರ್ ಅನ್ನು ಆಧರಿಸಿವೆ ಆದ್ದರಿಂದ ನಾವು ಈ ಅಂತ್ಯದಿಂದ ಅಂತ್ಯದ ಕಾರ್ಯವಿಧಾನವನ್ನು ನೋಡೋಣ ಮತ್ತು ಈ ಪ್ರಕ್ರಿಯೆಯು ಹೇಗೆ ಚಿತ್ರದಲ್ಲಿ ಬರುತ್ತಿದೆ ಮತ್ತು ಅದರ ಪ್ರಾಮುಖ್ಯತೆಯನ್ನು ಹಂತ ಹಂತವಾಗಿ ಹೈಲೈಟ್ ಮಾಡಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಈ ನಿರ್ದಿಷ್ಟ ಅಂಕಿ ಮತ್ತು ಇಲ್ಲಿ ತೋರಿಸಿರುವಂತೆ ನೋಡೋಣ ನಾವು ಮಾತನಾಡುತ್ತಿದ್ದೇವೆ ನಾವು ವಿವಿಧ ಹಂತಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮೊದಲ ಹಂತವು ಕ್ಲೌಡ್ನಲ್ಲಿ ನಿಯಮಗಳು ಮತ್ತು ಕ್ರಿಯೆಗಳನ್ನು ಕಾನ್ಫಿಗರ್ ಸಂರಚಿಸಲು ಮಾಡುತ್ತಿದೆ ಆದ್ದರಿಂದ ಕ್ಲೌಡ್ನಲ್ಲಿ ಈ ಸಂರಚನೆಯನ್ನು ಮಾಡಿದ ನಂತರ ಈ ನಿಯಮಗಳನ್ನು ಅಂಚಿನಲ್ಲಿ ನಿಯೋಜಿಸುವ ಅಗತ್ಯವಿದೆ ಈ ನಿಯೋಜನೆಯನ್ನು ಮಾಡಬೇಕಾಗಿದೆ ಮುಂದೆ ಸಾಧನದ ಡೇಟಾವು ಈ ಸಂವೇದಕಗಳಿಂದ ಈ IIoT ಸಂವೇದಕಗಳಿಂದ ಹರಿಯುತ್ತದೆ ಈ ಸಾಧನದ ಡೇಟಾವು ಸಂವೇದಕಗಳಿಂದ ಅಥವಾ ಅಂತಿಮ ಸಾಧನಗಳಿಂದ ಅಂಚಿನ ಸಾಧನಕ್ಕೆ ಹರಿಯುತ್ತದೆ ಇದು ಅಂಚಿನ ಸಾಧನ ಅಥವಾ ಗೇಟ್ವೇ ಇದು ಭಾಗಶಃ ಸಂಸ್ಕರಣೆಯನ್ನು ಮಾಡುತ್ತಿದೆ ಎಂದು ನಾವು ಊಹಿಸೋಣ ಇದರ ನಂತರ ಎಡ್ಜ್ ಏಜೆಂಟ್ ಅನಾಲಿಟಿಕ್ಸ್ ಏಜೆಂಟ್ ಎಚ್ಚರಿಕೆಗಳನ್ನು ರಚಿಸುವ ನಿಯಮಗಳನ್ನು ಅನ್ವಯಿಸುವ ಒಟ್ಟುಗೂಡಿಸುವಿಕೆಯ ಫಿಲ್ಟರಿಂಗ್ನಂತಹ ಕೆಲಸಗಳನ್ನು ಮಾಡುತ್ತದೆ ಅಲ್ಲಿ ಡೇಟಾ ಮತ್ತು ಕ್ರಿಯೆಯ ಹರಿವನ್ನು ಕ್ಲೌಡ್ಗೆ ಹಿಂತಿರುಗಿಸಿದ ನಂತರ ಹೆಚ್ಚಿನ ಪ್ರಕ್ರಿಯೆಗಾಗಿ ನಾವು ಆರಂಭದಲ್ಲಿ ನಿಯಮಗಳ ಸಂರಚನೆ ಮತ್ತು ಅನುಗುಣವಾದ ಕ್ರಮಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಅದನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಅದರ ನಂತರ ನಿಜವಾದ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಈ ವಿಶ್ಲೇಷಣೆಯ ಆಧಾರದ ಮೇಲೆ ಡೇಟಾವನ್ನು ವಿಶ್ಲೇಷಿಸುವುದು ಮುಖ್ಯವಾಗಿದೆ ಮೂಲತಃ ಡೇಟಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಡೇಟಾದ ಈ ವಿಶ್ಲೇಷಣೆಯನ್ನು ನಿರ್ವಹಿಸಬೇಕಾಗುತ್ತದೆ ಮತ್ತು ಇದನ್ನು ಹೆಚ್ಚಾಗಿ ಕ್ಲೌಡ್ನಲ್ಲಿ ಮಾಡಬೇಕಾಗುತ್ತದೆ ಆದರೆ ಭಾಗಶಃ ಈ ವಿಶ್ಲೇಷಣೆಯನ್ನು ಅಂಚಿನಲ್ಲಿಯೂ ಮಾಡಬಹುದು ಅಂದರೆ ಗೇಟ್ವೇ ಸಾಧನ ಆದ್ದರಿಂದ ನಾವು ಸಂಸ್ಕರಣೆಯ ಬಗ್ಗೆ ಮಾತನಾಡಿದ್ದೇವೆ ನಾವು ವಿಶ್ಲೇಷಣೆಯ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ಕೆಲವು ವ್ಯಾಪಾರ ಪ್ರಕ್ರಿಯೆ ವಿಶ್ಲೇಷಣೆಗಳನ್ನು ನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ಈ ವ್ಯಾಪಾರ ಪ್ರಕ್ರಿಯೆಯ ವಿಶ್ಲೇಷಣೆಯು 3 ವಿಭಿನ್ನ ಪ್ರಕಾರಗಳಾಗಿರಬಹುದು ಅದು ಸೂಚಿತ ವಿವರಣಾತ್ಮಕ ಅಥವಾ ಮುನ್ಸೂಚಕವಾಗಿರಬಹುದು ಪ್ರಿಸ್ಕ್ರಿಪ್ಟಿವ್ ಮೂಲಭೂತವಾಗಿ ಕೆಲವು ಕ್ರಿಯೆಗಳನ್ನು ಏನು ಮತ್ತು ಏಕೆ ಮಾಡಬೇಕು ಎಂಬಂತಹ ವಿಷಯಗಳನ್ನು ಪ್ರಶ್ನಿಸುತ್ತದೆ ಮತ್ತು ಇದನ್ನು ಮಾಡಲು ಸಕ್ರಿಯಗೊಳಿಸುವವರು ಕೆಲವು ಆಪ್ಟಿಮೈಸೇಶನ್ ತಂತ್ರಗಳ ಸಿಮ್ಯುಲೇಶನ್ಗಳು ವಿಭಿನ್ನ ನಿರ್ಧಾರ ಮಾದರಿಗಳ ಬಳಕೆ ಇತ್ಯಾದಿ ಮತ್ತು ಅಂತಿಮವಾಗಿ ಫಲಿತಾಂಶವು ಅತ್ಯುತ್ತಮ ವ್ಯವಹಾರ ನಿರ್ಧಾರವಾಗಿದೆ ಮತ್ತು ಇದು ಸೂಚಿತವಾಗಿದೆ ಈ ಹೆಸರೇ ಸೂಚಿಸುವಂತೆ ಪ್ರಿಸ್ಕ್ರಿಪ್ಟಿವ್ ಎಂದರೆ ಅದು ಶಿಫಾರಸು ಮಾಡುತ್ತದೆ ಯಾವುದು ಉತ್ತಮ ವ್ಯವಹಾರ ನಿರ್ಧಾರ ಈಗಾಗಲೇ ಏನಾಯಿತು ಮತ್ತು ಪ್ರಸ್ತುತ ಏನು ನಡೆಯುತ್ತಿದೆ ಎಂಬುದರ ಕುರಿತು ವಿವರಣಾತ್ಮಕ ಮಾತುಕತೆಗಳು ಮತ್ತು ವ್ಯಾಪಾರದ ಪ್ರಶ್ನೆಗಳು ಮತ್ತು ಅವಕಾಶಗಳಂತಹ ಫಲಿತಾಂಶದೊಂದಿಗೆ ಬರುವ ಆಧಾರದ ಮೇಲೆ ವಿವರಣಾತ್ಮಕ ವಿಶ್ಲೇಷಣೆಗೆ ಸಕ್ರಿಯಗೊಳಿಸುವವರು ಡ್ಯಾಶ್ಬೋರ್ಡ್ಗಳು ವರದಿಗಳು ಸ್ಕೋರ್ಕಾರ್ಡ್ಗಳು ಇತ್ಯಾದಿ ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಪ್ರಶ್ನೆಗಳು ಏನಾಗುತ್ತದೆ ಮತ್ತು ಅದು ಏಕೆ ಸಂಭವಿಸುತ್ತದೆ ದತ್ತಾಂಶ ಗಣಿಗಾರಿಕೆಯ ವಿವಿಧ ದತ್ತಾಂಶ ಗಣಿಗಾರಿಕೆ ತಂತ್ರಗಳು ವೆಬ್ ಮೈನಿಂಗ್ ತಂತ್ರಗಳು ಮತ್ತು ಮುನ್ಸೂಚಕ ತಂತ್ರಗಳು ಇದಕ್ಕೆ ಅನುವು ಮಾಡಿಕೊಡುತ್ತವೆ ಮುನ್ಸೂಚಕ ವಿಶ್ಲೇಷಣೆಯ ಫಲಿತಾಂಶಗಳು ಭವಿಷ್ಯದ ಪರಿಸ್ಥಿತಿಗಳಿಗೆ ಮುನ್ಸೂಚನೆ ನೀಡುತ್ತಿವೆ ಆದ್ದರಿಂದ ವಿಶ್ಲೇಷಣೆಗಳು ಮತ್ತು ಸಂಸ್ಕರಣೆಗೆ ಸಂಬಂಧಿಸಿದಂತೆ ವಿವಿಧ ಪರಿಹಾರಗಳನ್ನು ಇರಿಸಲಾಗಿದೆ ಆದ್ದರಿಂದ ಪರಿಹಾರಗಳಲ್ಲಿ ಒಂದನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಪರಿಹಾರವನ್ನು ಕೊಲಂಬೊ ಮತ್ತು ಇತರರು ಪ್ರಸ್ತಾಪಿಸಿದ್ದಾರೆ ಸಂಸ್ಕರಣೆಯ ಸಂದರ್ಭದಲ್ಲಿ ಮೇಲ್ವಿಚಾರಣಾ ನಿಯಂತ್ರಣ ಮತ್ತು ನಿರ್ವಹಣೆಯ ಕುರಿತು ಮಾತನಾಡುತ್ತಾರೆ ಆದ್ದರಿಂದ ಈ ನಿರ್ದಿಷ್ಟ ಪರಿಹಾರ ಕಾರ್ಯವಿಧಾನದಲ್ಲಿ ಅದರ 3 ವಿಭಿನ್ನ ಘಟಕಗಳನ್ನು ನಾವು ಇಲ್ಲಿ ನೋಡಬಹುದು ಕೇಂದ್ರದಲ್ಲಿ ಮೂಲಭೂತವಾಗಿ ಸೇವಾ ಕ್ಲೌಡ್ ಮತ್ತು ಕೆಳಭಾಗದಲ್ಲಿ ವಿವಿಧ ಪದರಗಳ ಸ್ಟಾಕ್ ಇದೆ ಆದ್ದರಿಂದ ಇದು ಉತ್ಪಾದನಾ ಪ್ರಕ್ರಿಯೆಯೊಂದಿಗೆ ಪ್ರಾರಂಭವಾಗುತ್ತದೆ ಉತ್ಪಾದನಾ ಪ್ರಕ್ರಿಯೆ ನಂತರ ಸಂವೇದಕಗಳು ಮತ್ತು ಆಕ್ಯೂವೇಟರ್ಗಳು SCADA MES ಮತ್ತು ERP ಅನ್ನು ನಿಯಂತ್ರಿಸುತ್ತವೆ ಮತ್ತು ಇಂಟರ್ಲಾಕ್ ಮಾಡುತ್ತವೆ ಆದ್ದರಿಂದ ಇವುಗಳು ವಿಭಿನ್ನ ವಿಷಯಗಳಾಗಿವೆ ಅವುಗಳ ಪರಿಹಾರದ ಪ್ರಕಾರ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಹೊಂದಿರುವ ಮೇಲ್ವಿಚಾರಣೆ ವಿಭಿನ್ನ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಚಾಲನೆ ಮಾಡುವುದು ನಿರ್ವಹಣಾ ತಂತ್ರಗಳು ವ್ಯವಹಾರ ತರ್ಕ ಅನುಷ್ಠಾನಗಳಂತಹ ವಿಭಿನ್ನ ಕಾರ್ಯಗಳನ್ನು ಸಹ ನಿರ್ವಹಿಸಲಾಗುತ್ತದೆ ಆದ್ದರಿಂದ ಕೊಲಂಬೊ ಮತ್ತು ಇತರರ ಪರಿಹಾರದ ಪ್ರಕಾರ ನಾವು ಇಲ್ಲಿ ಮಾತನಾಡುವ ಈ ಸೇವಾ ಕ್ಲೌಡ್ ಕೆಲವು ರೀತಿಯ ಮೇಲ್ವಿಚಾರಣಾ ರಿಮೋಟ್ ಮೇಲ್ವಿಚಾರಣಾ ನಿಯಂತ್ರಣವನ್ನು ಸುಗಮಗೊಳಿಸುತ್ತದೆ ಇದು ಸೇವಾ ಸಂಯೋಜನೆಯನ್ನು ಸಹ ಮಾಡುತ್ತದೆ ಸೇವೆಯ ಸಂಯೋಜನೆ ಎಂದರೆ ನಾವು ಹಲವಾರು ವಿಭಿನ್ನ ಸೇವೆಗಳನ್ನು ಹೊಂದಿದ್ದೇವೆ ಅದನ್ನು ವಿವಿಧ ಸೇವೆಗಳ ಸಮೂಹಗಳಾಗಿ ಒಟ್ಟುಗೂಡಿಸಲಾಗುತ್ತದೆ ಆದ್ದರಿಂದ ಇದು ಸೇವೆಯ ಸಂಯೋಜನೆಯಾಗಿದೆ ಮತ್ತು ಸೇವಾ ಕ್ಲೌಡ್ನ ಮೂರನೇ ಅಂಶ ಅಥವಾ ಇದು ಅಥವಾ ಅದರ ಕಾರ್ಯಚಟುವಟಿಕೆಯು ಯಾಂತ್ರೀಕೃತಗೊಂಡ ಕ್ರಮಾನುಗತದ ವರ್ಚುವಲೈಸೇಶನ್ ಆಗಿದೆ ಆದ್ದರಿಂದ ಕೊಲಂಬೊ ಮತ್ತು ಇತರರ ಪ್ರಸ್ತಾಪದ ಪ್ರಕಾರ ಸೇವಾ ಕ್ಲೌಡ್ನ 3 ಪ್ರಾಥಮಿಕ ಕಾರ್ಯಚಟುವಟಿಕೆಗಳು ಇವು MIDAS ಎಂದು ಹೆಸರಿಸಲಾದ ಮತ್ತೊಂದು ಪರಿಹಾರವಿದೆ ಇದು ಕೆಲವು ರೀತಿಯ IoTM2M ಪ್ಲಾಟ್ಫಾರ್ಮ್ ಅನ್ನು ಒದಗಿಸುತ್ತದೆ ಆದ್ದರಿಂದ ಈ MIDAS ವೇದಿಕೆಯು ಮಾಡ್ಯುಲರ್ ಸ್ಕೇಲೆಬಲ್ ಮತ್ತು ಸುರಕ್ಷಿತ ವಾಸ್ತುಶಿಲ್ಪದ ವೇದಿಕೆಯಾಗಿದೆ ಇದು ಹೊಂದಿಕೊಳ್ಳುವ ವಿನ್ಯಾಸವನ್ನು ಒದಗಿಸುತ್ತದೆ ಮತ್ತು ಆವರಣ ಮತ್ತು ಕ್ಲೌಡ್ ಆಧಾರಿತ ನಿಯೋಜನೆಗಾಗಿ ಸೌಲಭ್ಯವನ್ನು ನೀಡುತ್ತದೆ ಆದ್ದರಿಂದ MIDAS ಪ್ಲಾಟ್ಫಾರ್ಮ್ ಮೂಲಕ ನಿರ್ವಹಿಸಬಹುದಾದ ವಿವಿಧ ರೀತಿಯ ವಿಶ್ಲೇಷಣೆಗಳಿವೆ ರನ್ಟೈಮ್ ಅನಾಲಿಟಿಕ್ಸ್ ಅನ್ನು ನಿರ್ವಹಿಸಬಹುದು ಅಥವಾ ಬ್ಯಾಚ್ ಅನಾಲಿಟಿಕ್ಸ್ ಅನ್ನು ನಿರ್ವಹಿಸಬಹುದು ಮತ್ತು MIDAS ನಲ್ಲಿನ ರೆಪೊಸಿಟರಿಯು ವಿಭಿನ್ನ ಪೂರ್ವನಿರ್ಧರಿತ ಪರಿಹಾರಗಳನ್ನು ಒಳಗೊಂಡಿದೆ ಅದನ್ನು ಕಾರ್ಯಗತಗೊಳಿಸಲಾಗಿದೆ ಈಗ ಝೌ ಮತ್ತು ಇತರರಿಂದ ಪ್ರಮುಖ ಸಂಶೋಧನಾ ಕೃತಿಗಳಲ್ಲಿ ಒಂದನ್ನು ಪ್ರಕ್ರಿಯೆಗೊಳಿಸಲು ಸಂಬಂಧಿಸಿದಂತೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಕೆಲವು ಸಂಶೋಧನಾ ಕಾರ್ಯಗಳನ್ನು ನಾವು ನೋಡೋಣ ಸ್ಲೈಡ್ಗಳ ಕೊನೆಯಲ್ಲಿ ಅನುಗುಣವಾದ ಸಂಪೂರ್ಣ ಉಲ್ಲೇಖವನ್ನು ನೀಡಲಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಕೆಲಸವು ವಿಷಯ ಜಾಗೃತಿ ಪ್ರಕ್ರಿಯೆಯ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಸಂಸ್ಕರಣೆಯು ವಿಷಯ ಜಾಗೃತಿಯಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ಸಂಸ್ಕರಣೆ ಮಾಡಿದ ವಿಷಯ ಯಾವುದು ವಿಷಯ ತಿಳಿದಿರುತ್ತದೆ ಆದ್ದರಿಂದ ಅವರು IIoT ಗಾಗಿ ವಿಶ್ಲೇಷಣಾತ್ಮಕ ಶಕ್ತಿಯ ಮಾದರಿಯ ಬಗ್ಗೆ ಮಾತನಾಡುತ್ತಾರೆ ಅಲ್ಲಿ ಪ್ರಸರಣ ಮತ್ತು ಸಂಸ್ಕರಣಾ ಶಕ್ತಿಯ ವೆಚ್ಚಗಳ ನಡುವಿನ ಸಂಬಂಧವನ್ನು ಸ್ಥಾಪಿಸಲಾಗಿದೆ ಮತ್ತು ಕೆಲವು ರೀತಿಯ ಸ್ಟೋಕಾಸ್ಟಿಕ್ ದ್ರವ ಮಾದರಿಯನ್ನು ಡೇಟಾವನ್ನು ಪರಸ್ಪರ ಸಂಬಂಧಿಸಲು ಬಳಸಲಾಗುತ್ತದೆ ಮತ್ತು ಪರಸ್ಪರ ಸಂಬಂಧವನ್ನು ನಿರ್ಣಯಿಸಲು ಪ್ರಯತ್ನಿಸುತ್ತದೆ ನಿರ್ದಿಷ್ಟವಾದ ಪರಸ್ಪರ ಸಂಬಂಧದ ಆಧಾರದ ಮೇಲೆ ನಿರ್ಧಾರಗಳನ್ನು ನಿರ್ಣಯಿಸಲು ಪ್ರಯತ್ನಿಸಿ ಆದ್ದರಿಂದ ಈ ನಿರ್ದಿಷ್ಟ ವ್ಯವಸ್ಥೆಯ ಫಲಿತಾಂಶಗಳು ಹೆಚ್ಚು ಪರಸ್ಪರ ಸಂಬಂಧ ಹೊಂದಿರುವ ಡೇಟಾ ಮೂಲಗಳಿಗಾಗಿ ವಿತರಿಸಿದ ಕಂಪ್ಯೂಟಿಂಗ್ ಅನ್ನು ಸಕ್ರಿಯಗೊಳಿಸುವುದು ಆದ್ದರಿಂದ ಅದು ವಿಷಯ ಜಾಗೃತವಾಗಿತ್ತು ಮುಂದಿನದು ಸಂದರ್ಭ ಅರಿವು ಮತ್ತು ಈ ನಿರ್ದಿಷ್ಟ ಕಾರ್ಯವಿಧಾನವನ್ನು ಅಕ್ಬರ್ ಮತ್ತು ಇತರರು ಪ್ರಸ್ತಾಪಿಸಿದ್ದಾರೆ ಮತ್ತು ಅವರು ಸಂದರ್ಭಗಳ ಬಳಕೆಯ ಬಗ್ಗೆ ಮಾತನಾಡುತ್ತಾರೆ ವಿಭಿನ್ನ ಸಂದರ್ಭಗಳ ಬಗ್ಗೆ ಈ ಸಂದರ್ಭಗಳ ಮಾಹಿತಿಯನ್ನು ಸಂಸ್ಕರಣೆ ಮಾಡಲು ಬಳಸಲಾಗುತ್ತದೆ ಆದ್ದರಿಂದ ಇಲ್ಲಿ ಅವರು ಸ್ಟ್ರೀಮ್ ಸಂಸ್ಕರಣೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಆದ್ದರಿಂದ ವಿಭಿನ್ನ ಸಂದರ್ಭಗಳೊಂದಿಗೆ ಟ್ಯಾಗ್ ಮಾಡಲಾದ ವಿವಿಧ ಮೂಲಗಳಿಂದ ಬರುವ ಡೇಟಾದ ವಿಭಿನ್ನ ಸ್ಟ್ರೀಮ್ಗಳನ್ನು ಪ್ರಕ್ರಿಯೆಗೆ ಬಳಸಲಾಗುವುದು ಆದ್ದರಿಂದ ಪ್ರಸ್ತುತ CEP ಆಧಾರಿತ ವ್ಯವಸ್ಥೆಗಳ ಮಿತಿಗಳು ಅಂದರೆ ಸಂದರ್ಭ ಜಾಗೃತಿ ವ್ಯವಸ್ಥೆಗಳು ಅಥವಾ ಸಾಂಪ್ರದಾಯಿಕ ವ್ಯವಸ್ಥೆಗಳು ಸಾಂಪ್ರದಾಯಿಕ ವ್ಯವಸ್ಥೆಗಳ ಮಿತಿಗಳೆಂದರೆ ಅವು ಕೆಲವು ರೀತಿಯ ಹಸ್ತಚಾಲಿತ ಮಿತಿಯನ್ನು ಬಳಸುತ್ತವೆ ಆದ್ದರಿಂದ ಕೆಲವು ರೀತಿಯ ಮಿತಿಯನ್ನು ಮುಂಚಿತವಾಗಿ ಹಸ್ತಚಾಲಿತವಾಗಿ ನಿರ್ದಿಷ್ಟಪಡಿಸಲಾಗಿದೆ ಮತ್ತು ಅದರ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅವುಗಳು ಸಂದರ್ಭ ಅರಿವು ಹೊಂದಿರುವುದಿಲ್ಲ ಆದ್ದರಿಂದ ಅಕ್ಬರ್ ಮತ್ತು ಇತರರು ಅವರು micro CEP ಎಂಜಿನ್ ಎಂದು ಹೆಸರಿಸಿರುವ ಕೆಲವು ರೀತಿಯ ಕಾಂಟೆಕ್ಸ್ಟ್ ಅವೇರ್ ಎಂಜಿನ್ ಅನ್ನು ಪ್ರಸ್ತಾಪಿಸಿದರು ಇದು CEP ಮೌಲ್ಯಗಳ ನಡುವಿನ ಗಡಿಗಳನ್ನು ಕ್ರಿಯಾತ್ಮಕವಾಗಿ ಪತ್ತೆಹಚ್ಚಲು ಮತ್ತು ಸೂಕ್ತ ನಿಯಮಗಳನ್ನು ಕಂಡುಹಿಡಿಯಲು ಹೊಂದಾಣಿಕೆಯ ಕ್ಲಸ್ಟರಿಂಗ್ ತಂತ್ರಗಳನ್ನು ಬಳಸುತ್ತದೆ ಆದ್ದರಿಂದ ಅವರು ವಿಭಿನ್ನ ನಿಯಮಗಳ ಸಹಾಯದಿಂದ ಮಾಡುತ್ತಾರೆ ಅವು ಪ್ರಕೃತಿಯಲ್ಲಿ ಹೊಂದಿಕೊಳ್ಳುತ್ತವೆ ಮತ್ತು ಈ ವಿಭಿನ್ನ ಡೇಟಾದ ನಡುವಿನ ಸಾಂದರ್ಭಿಕ ಮತ್ತು ಸಂದರ್ಭೋಚಿತ ಸಂಬಂಧಗಳನ್ನು ಹೊರತೆಗೆಯಲು ಸಾಧ್ಯವಾಗುತ್ತದೆ ಡೇ ಮತ್ತು ಇತರರ ಮತ್ತೊಂದು ಕೃತಿ ಅವರು ವಿಭಿನ್ನ ಸಂಸ್ಕರಣಾ ಟೋಪೋಲಾಜಿಗಳ ಬಳಕೆಯ ಬಗ್ಗೆ ಮಾತನಾಡುತ್ತಾರೆ ಆದ್ದರಿಂದ ಇಲ್ಲಿ ಅವರು ಕೆಲವು ರೀತಿಯ ಸಂದೇಶ ಬ್ರೋಕರ್ ಅನ್ನು ಬಳಸಿಕೊಂಡು ನೈಜ ಸಮಯದ IOT ಸಂಸ್ಕರಣಾ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಿದ್ದಾರೆ MQTT ಯಂತಹ ಸಂದೇಶ ಬ್ರೋಕರ್ಗಳು ನಾವು ಮೊದಲು ಅಧ್ಯಯನ ಮಾಡಿದ ಅಥವಾ ಅದೇ ರೀತಿಯ ಅಪಾಚೆ ಕಾಫ್ಕಾವನ್ನು ಅವರ ಸಿಸ್ಟಮ್ನಲ್ಲಿ ಸಂದೇಶ ಬ್ರೋಕರ್ಗಳಾಗಿ ಬಳಸಬಹುದು ಮತ್ತು ಡೇಟಾವನ್ನು ವಿವಿಧ ವಿಶ್ಲೇಷಣಾತ್ಮಕ ಪೈಪ್ಲೈನ್ಗಳಿಗೆ ವರ್ಗಾಯಿಸಲು ಅವುಗಳನ್ನು ಬಳಸಬಹುದು ಈ ಕೆಲಸದಲ್ಲಿ ಅವರು ಒಂದೇ ಸಂದೇಶದ ಸರತಿ ಸಾಲುಗಳ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಇದು ಸ್ಕೇಲೆಬಲ್ ಮತ್ತು ಏಕ ಸರತಿಗಳಲ್ಲದಿರಬಹುದು ನಿಸ್ಸಂಶಯವಾಗಿ ಸುಪ್ತತೆಯನ್ನು ಹೆಚ್ಚಿಸುತ್ತದೆ ಪರ್ಯಾಯವಾಗಿ ನೀವು ಒಂದೇ ಸಂದೇಶದ ಸರತಿ ಸಾಲುಗಳನ್ನು ಬಳಸುತ್ತಿದ್ದರೆ ಅದು ಡೇಟಾ ಪರಿಮಾಣವನ್ನು ಹೆಚ್ಚಿಸುತ್ತದೆ ಅವುಗಳಿಗೆ ಸಂಪರ್ಕಗೊಂಡಿರುವ ಸಂವೇದಕಗಳ ಸಂಖ್ಯೆ ಸಂವೇದಕಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಮತ್ತು ಬಫರ್ ಸ್ಥಳದ ಕಾರಣದಿಂದಾಗಿ ಔಟ್ ಆಫ್ ಆರ್ಡರ್ ಡೇಟಾ ಬರುವ ಸಾಧ್ಯತೆಯಿದೆ ಮತ್ತು ಬಹಳ ಸೀಮಿತವಾಗಿದೆ ಆದ್ದರಿಂದ ಈ ಎಲ್ಲಾ ಸಮಸ್ಯೆಗಳನ್ನು ಸೂಕ್ತವಾಗಿ ನಿಭಾಯಿಸಬಹುದು ಆದ್ದರಿಂದ ಈ ರೀತಿಯ ಏಕ ಸಂದೇಶ ಸರತಿ ಆಧಾರಿತ ವ್ಯವಸ್ಥೆಯನ್ನು ಎದುರಿಸಲು ನಿಷ್ಕಪಟವಾದ ವಿಧಾನವೆಂದರೆ ಹೆಚ್ಚಿನ ಸರ್ವರ್ಗಳನ್ನು ಸ್ಥಾಪಿಸುವುದು ಆದರೆ ಹೆಚ್ಚಿನ ಸರ್ವರ್ಗಳನ್ನು ಸ್ಥಾಪಿಸುವುದು ಅಪ್ರಾಯೋಗಿಕವಾಗಿದೆ ಮತ್ತು ಇದು ಅಸ್ತಿತ್ವದಲ್ಲಿರುವ ಈ ಸರ್ವರ್ ಮೂಲಸೌಕರ್ಯದ ಸರಿಯಾದ ಬಳಕೆಗೆ ಕಾರಣವಾಗಬಹುದು ಆದ್ದರಿಂದ ಡೇ ಮತ್ತು ಇತರರು ಈ ನಿರ್ದಿಷ್ಟ ಸಮಸ್ಯೆಯನ್ನು ಎದುರಿಸಲು ಅವರು ತಮ್ಮ ವಾಸ್ತುಶಿಲ್ಪದೊಂದಿಗೆ ಬಂದರು ಅವರ ವಾಸ್ತುಶಿಲ್ಪದಲ್ಲಿ ಅವರು ನಿರ್ಮಾಪಕ ಹಂತವನ್ನು ಹೊಂದಿದ್ದಾರೆ ಅವರು ಗ್ರಾಹಕ ಹಂತವನ್ನು ಹೊಂದಿದ್ದಾರೆ ಮತ್ತು ಮಾಡೆಲಿಂಗ್ ಹಂತವನ್ನು ಹೊಂದಿದ್ದಾರೆ ನಿರ್ಮಾಪಕರ ಹಂತವು ವಿಭಿನ್ನ ಟೋಪೋಲಾಜಿಗಳಲ್ಲಿ ಹೋಲುತ್ತದೆ ಮತ್ತು ನಾವು ಇಲ್ಲಿ ನೋಡುತ್ತೇವೆ ಇವುಗಳು ಅವರು ವಿಶ್ಲೇಷಿಸಿದ ವಿಭಿನ್ನ ಟೋಪೋಲಜಿಗಳಾಗಿವೆ ಅವುಗಳು ಸಂವೇದಕ ಟೋಪೋಲಜಿಯನ್ನು ಹೊಂದಿವೆ ಅಲ್ಲಿ ಪ್ರತ್ಯೇಕ ಸಂವೇದಕಗಳು ಸಂಪರ್ಕಗೊಂಡಿರುವುದನ್ನು ಅಥವಾ ಪ್ರತ್ಯೇಕ ಪ್ರತ್ಯೇಕ ವಿಷಯಗಳೊಂದಿಗೆ ಮ್ಯಾಪ್ ಮಾಡಿರುವುದನ್ನು ನಾವು ನೋಡಬಹುದು ಮತ್ತು ಆ ಡೇಟಾವನ್ನು ಮೂಲತಃ ಈ ಜಂಕ್ಷನ್ನಲ್ಲಿ ಒಟ್ಟುಗೂಡಿಸಲಾಗುತ್ತದೆ ಆದ್ದರಿಂದ ಇದು ಸಂವೇದಕ ಟೋಪೋಲಜಿಯಾಗಿದೆ ಅವರು ರೂಮ್ ಟೋಪೋಲಜಿ ರೂಮ್ ಟೋಪೋಲಜಿಯನ್ನು ಮೂಲತಃ ವಿಶ್ಲೇಷಿಸಿದ್ದಾರೆ ಅದು ಏನು ಮಾಡುತ್ತದೆ ಎಂದರೆ ಈ ಒಟ್ಟುಗೂಡಿಸುವಿಕೆಯನ್ನು ನಿರ್ವಹಿಸಲಾಗುತ್ತದೆ ಆದ್ದರಿಂದ ವಿಭಿನ್ನ ಸಂವೇದಕಗಳನ್ನು ಹೊಂದಿರುವ ನಿರ್ದಿಷ್ಟ ಕೊಠಡಿಯಲ್ಲಿ ಈ ಡೇಟಾ ಬರಲಿದೆ ಮತ್ತು ವಿಷಯವಾರು ಈ ಒಟ್ಟುಗೂಡಿಸುವಿಕೆಯು ಕೊಠಡಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿದೆ ಕಟ್ಟಡದ ವಿವಿಧ ಮಹಡಿಗಳಲ್ಲಿ ವಿಭಿನ್ನ ಸಂವೇದಕಗಳನ್ನು ಸ್ಥಾಪಿಸಲಾಗಿದೆ ಎಂದು ನಾವು ಇಲ್ಲಿ ನೋಡಬಹುದಾದಂತೆ ಫ್ಲೋ ಟೋಪೋಲಜಿಯಲ್ಲಿ ಅವರು ಫ್ಲೋ ಟೋಪೋಲಜಿಯನ್ನು ಸಹ ವಿಶ್ಲೇಷಿಸುತ್ತಾರೆ ಮತ್ತು ಆದ್ದರಿಂದ ಈ ಎಲ್ಲಾ ಸಂವೇದಕ ಡೇಟಾವನ್ನು ನೆಲದ ಮಟ್ಟದಲ್ಲಿ ವಿಶ್ಲೇಷಿಸಲಾಗುತ್ತದೆ ಮತ್ತು ವಿಷಯವಾರು ಒಟ್ಟುಗೂಡಿಸಲಾಗುತ್ತದೆ ಆದ್ದರಿಂದ ಇವು ವಿವಿಧ ರೀತಿಯ ಸಂವೇದಕ ಟೋಪೋಲಜಿ ರೂಮ್ ಟೋಪೋಲಜಿ ಮತ್ತು ಫ್ಲೋ ಟೋಪೋಲಜಿಯನ್ನು ಅವರು ವಿಶ್ಲೇಷಿಸಿದ್ದಾರೆ ಆದ್ದರಿಂದ ನಿರ್ಮಾಪಕ ಹಂತದಲ್ಲಿ ನಿರ್ಮಾಪಕ ಹಂತ ಮೂಲತಃ ಈ ಎಲ್ಲಾ ವಿಭಿನ್ನ ಟೋಪೋಲಾಜಿಗಳಲ್ಲಿ ಹೋಲುತ್ತದೆ ಗ್ರಾಹಕರ ಹಂತವು ವಿಷಯದ ಡೇಟಾವನ್ನು ಹೊರತೆಗೆಯುತ್ತದೆ ಮತ್ತು ಅವುಗಳನ್ನು ವಿಭಿನ್ನ ಪ್ರಮುಖ ಮೌಲ್ಯದ ಜೋಡಿಗಳಾಗಿ ಪರಿವರ್ತಿಸುತ್ತದೆ ಮತ್ತು ಮಾಡೆಲಿಂಗ್ ಹಂತವು ಮೂಲತಃ ಸ್ವೀಕರಿಸಿದ ಡೇಟಾದ ಈ ವರ್ಕ್ಲೋಡ್ ಮಾಡೆಲಿಂಗ್ ಅನ್ನು ಮಾಡುತ್ತದೆ ಕೇಡ್ ಮತ್ತು ಇತರರು ಸೆಮ್ಯಾಂಟಿಕ್ ರೂಲ್ ಇಂಜಿನ್ಗಳಾದ ಎಸ್ಆರ್ಇ ಸೆಮ್ಯಾಂಟಿಕ್ ರೂಲ್ ಇಂಜಿನ್ಗಳ ಬಳಕೆಯ ಬಗ್ಗೆ ಮಾತನಾಡಿದರು ಈ ನಿಯಮ ಎಂಜಿನ್ಗಳನ್ನು ಈ ವಿಭಿನ್ನ ಗೇಟ್ವೇಗಳು ಅಥವಾ ಅಂಚುಗಳಲ್ಲಿ ನಿಯೋಜಿಸಲಾಗಿದೆ ಆದ್ದರಿಂದ ಈ ನಿಯಮದ ಎಂಜಿನ್ಗಳು ಕೆಲವು ರೀತಿಯ ಉನ್ನತ ಮಟ್ಟದ ಸಂಸ್ಕರಣೆಯನ್ನು ಮಾಡಲಿವೆ ಸ್ಥಳ ಮತ್ತು ಮಾಪನದ ಪ್ರಕಾರಕ್ಕೆ ಸಂಬಂಧಿಸಿದಂತೆ ಇದನ್ನು ನಿಯಮ ರಚನೆಗೆ ಬಳಸಲಾಗುತ್ತದೆ ಆದ್ದರಿಂದ ಈ ಪ್ರಾಥಮಿಕ ಹಂತದ ಸಂಸ್ಕರಣೆಯನ್ನು ನಿಯಮ ಎಂಜಿನ್ ಮೂಲಕ ಮಾಡಲಾಗುವುದು ಲಾಕ್ಷಣಿಕ ಎಂಜಿನ್ ವಿಭಿನ್ನ ಸಾಧನಗಳ ಅಮೂರ್ತತೆಯ ವೈವಿಧ್ಯತೆಯನ್ನು ಒದಗಿಸಲಿದೆ ಲಾಜಿಕ್ ಎಂಜಿನ್ನ ಈ ನಿರ್ದಿಷ್ಟ ಘಟಕದಲ್ಲಿ ವ್ಯವಹಾರ ತರ್ಕಗಳನ್ನು ಸ್ವಯಂಚಾಲಿತವಾಗಿ ಕಡಿಮೆ ಮಟ್ಟದ ನಿಯಮಗಳಾಗಿ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಈ ಹತೋಟಿ ಸಾಧನದ ಮೆಟಾಡೇಟಾ ಮತ್ತು ಈ ವಿಭಿನ್ನ ಸಾಧನಗಳಿಂದ ಸಂದರ್ಭೋಚಿತ ಡೇಟಾವನ್ನು ಹಿಂಪಡೆಯುವಿಕೆಯನ್ನು ಸಕ್ರಿಯಗೊಳಿಸುತ್ತದೆ ಶಬ್ದಾರ್ಥದ ನಿಯಮ ಎಂಜಿನ್ನಿಂದ ಮಾಡಲಾಗುತ್ತದೆ ವಾಂಗ್ ಮತ್ತು ಇತರರು BDA IIoT ಫ್ರೇಮ್ವರ್ಕ್ನೊಂದಿಗೆ ಬಂದಿತು ಅಲ್ಲಿ ಅವರು BDA ಅನ್ನು ಪ್ರಸ್ತಾಪಿಸುವ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂದರೆ ಕಡಲ ಕೈಗಾರಿಕೆಗಳಲ್ಲಿ ಬಳಸಲು ಬಿಗ್ ಡೇಟಾ ಅನಾಲಿಟಿಕ್ಸ್ IIoT ಫ್ರೇಮ್ವರ್ಕ್ ಇದೆ ಆದ್ದರಿಂದ ಇದರಲ್ಲಿ ಅವರು ಈ ಆರ್ಕಿಟೆಕ್ಚರ್ನೊಂದಿಗೆ ಬಂದರು ಅಲ್ಲಿ ಅವರು ಈ ಘಟಕಗಳನ್ನು ಹೊಂದಿರುವ IIoT ಘಟಕವಾದ ಹಡಗಿನ BDA ಘಟಕವನ್ನು ಹೊಂದಿದ್ದಾರೆ ಅಂದರೆ ಒಂದು ದೊಡ್ಡ ದತ್ತಾಂಶ ವಿಶ್ಲೇಷಣಾತ್ಮಕ ಘಟಕ ಹಡಗು ಅಂದರೆ ಅದು ಮಾಡಲಿರುವ ಹಡಗಿನ ಮಟ್ಟ ಮತ್ತು ಭೂ ಮಟ್ಟದಲ್ಲಿ ವಿಶ್ಲೇಷಣೆಯನ್ನು ಮಾಡುವ ಭೂಮಿ BDA ಘಟಕ ಆದ್ದರಿಂದ ದತ್ತಾಂಶದ ಭಾಗವನ್ನು ಹಡಗಿನಲ್ಲಿ ವಿಶ್ಲೇಷಿಸಲಾಗುತ್ತದೆ ಮತ್ತು ಅದರ ಭಾಗವನ್ನು ಭೂಮಿಗೆ ಕಳುಹಿಸಲಾಗುತ್ತದೆ ಮತ್ತು ಹಡಗಿನ ಮಟ್ಟದ ಪ್ರಕ್ರಿಯೆಗೆ ಅನುಗುಣವಾದ ಎಂಜಿನ್ಗಳು ಮತ್ತು ಭೂ ಮಟ್ಟದ ಸಂಸ್ಕರಣೆ ಮಾಡಲಾಗುತ್ತದೆ ಆದ್ದರಿಂದ ಇದು ಈ ನೌಕೆಯ ಘಟಕವಾಗಿದೆ ಮತ್ತು ಇದು ಈ ಭೂಮಿ ಘಟಕವಾಗಿದೆ ಕಾರ್ನೌಸ್ಕೋಸ್ ಡೇಟಾ ಸಂಸ್ಕರಣೆಗೆ ಮತ್ತೊಂದು ಪರಿಹಾರವನ್ನು ತಂದರು ಆದ್ದರಿಂದ ಡೇಟಾ ಸಂಸ್ಕರಣೆಗಾಗಿ ಅವು ವಿಭಿನ್ನ ಘಟಕಗಳನ್ನು ಹೊಂದಿವೆ ಅವುಗಳು ಸೇವಾ ಎಂಜಿನ್ ಲೆಕ್ಕಾಚಾರದ ಎಂಜಿನ್ ಮತ್ತು ಫಿಲ್ಟರಿಂಗ್ ಘಟಕವನ್ನು ಹೊಂದಿವೆ ಆದ್ದರಿಂದ ಈ ಎಲ್ಲಾ ಕೆಲಸಗಳನ್ನು ಡೇಟಾ ಸಂಸ್ಕರಣಾ ಎಂಜಿನ್ನಲ್ಲಿ ಮಾಡಲಾಗುತ್ತದೆ ಸೇವಾ ಗಣನೆ ವಿವಿಧ ರೀತಿಯ ಕಂಪ್ಯೂಟೇಶನ್ ಇತ್ಯಾದಿಗಳ ಲೆಕ್ಕಾಚಾರ ಮತ್ತು ಇವೆಲ್ಲವನ್ನೂ ಫಿಲ್ಟರ್ ಮಾಡುವುದು ಈ ಡೇಟಾ ಸಂಸ್ಕರಣಾ ಎಂಜಿನ್ನ ವಿಭಿನ್ನ ಅಂಶಗಳಾಗಿವೆ ಆದ್ದರಿಂದ ಇಲ್ಲಿ ಮೂಲಭೂತವಾಗಿ ಈ ನಿರ್ದಿಷ್ಟ ಎಂಜಿನ್ ಅವರು ಅಲಾರಮ್ಗಳು ವಿಭಿನ್ನ ಮಾದರಿಗಳು ಡಿಸ್ಕವರಿ ಘಟಕಗಳು ಭದ್ರತಾ ಘಟಕಗಳು ಏಕೀಕರಣ ಘಟಕಗಳು ನಿಯೋಜನೆ ಘಟಕಗಳು ಕಾನ್ಫಿಗರೇಶನ್ ಘಟಕಗಳು ಮತ್ತು ಡೇಟಾ ನಿರ್ವಹಣಾ ಘಟಕಗಳೊಂದಿಗೆ ಸಂವಹನ ನಡೆಸುತ್ತಿದ್ದಾರೆ ಎಂದು ಪರಿಗಣಿಸಿದ್ದಾರೆ ಆದ್ದರಿಂದ ನಾವು ಇಲ್ಲಿ ನೋಡುವಂತೆ ಸಂಕೀರ್ಣವಾದ ಈವೆಂಟ್ ಸಂಸ್ಕರಣೆಯನ್ನು ಇಲ್ಲಿ ಈ ನಿರ್ದಿಷ್ಟ ಸೇವಾ ಎಂಜಿನ್ ನಿರ್ವಹಿಸುತ್ತದೆ ಇದು ನೈಜ ಸಮಯದ ಪರಸ್ಪರ ಸಂಬಂಧ ಮತ್ತು ಈವೆಂಟ್ ಡೇಟಾದ ಒಟ್ಟುಗೂಡಿಸುವಿಕೆಯನ್ನು ನೋಡಿಕೊಳ್ಳುತ್ತದೆ ಹೊಸೈನ್ ಮತ್ತು ಇತರರು ಆರೋಗ್ಯ IIoT ಪರಿಹಾರದೊಂದಿಗೆ ಬಂದಿತು ಮತ್ತು ಇದು ಅವರು ಕಂಡುಕೊಂಡ ಈ ಪರಿಹಾರವಾಗಿದೆ ಅವರ ವಾಸ್ತುಶಿಲ್ಪದಲ್ಲಿ ಅವರು ಸ್ಮಾರ್ಟ್ ಮನೆಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಅವರು ಸ್ಮಾರ್ಟ್ ಮನೆಗಳನ್ನು ಪರಿಗಣಿಸುತ್ತಾರೆ ವಿವಿಧ ಧರಿಸಬಹುದಾದ ಸಂವೇದಕಗಳ ಬಳಕೆಯನ್ನು ಅವರು ಪರಿಗಣಿಸುತ್ತಾರೆ ಇದು ವಿಭಿನ್ನ ಮಾನವರ ಮಾಲೀಕತ್ವವನ್ನು ಹೊಂದಿದೆ ಮತ್ತು ಮನೆಗಳಲ್ಲಿ ವಿಭಿನ್ನ ಪರಿಸರ ನಿಯಂತ್ರಣ ಸಂವೇದಕಗಳ ಬಳಕೆಯನ್ನು ಸಹ ಪರಿಗಣಿಸುತ್ತದೆ ಆದ್ದರಿಂದ ಈ ಪರಿಸರ ಸಂವೇದಕಗಳಿಂದ ಈ ಡೇಟಾ ಮತ್ತು ಈ ವೇರಿಯಬಲ್ ಸಂವೇದಕಗಳು ವಿವಿಧ ಆರೋಗ್ಯ ಮೇಲ್ವಿಚಾರಣಾ ಸಂವೇದಕಗಳಾದ spo2 ತಾಪಮಾನ ಸಂವೇದಕ ರಕ್ತದೊತ್ತಡ ಸಂವೇದಕ ಇವೆಲ್ಲವೂ ವಿಶ್ಲೇಷಣೆಗಾಗಿ ಡೇಟಾವನ್ನು ಕ್ಲೌಡ್ಗೆ ಕಳುಹಿಸಲಿವೆ ಆದರೆ ಅವರು ಈ ನಿರ್ದಿಷ್ಟ ಗೇಟ್ವೇ ಮೂಲಕ ಕಳುಹಿಸಲಿದ್ದಾರೆ ಮತ್ತು ಈ ವಿಶ್ಲೇಷಣೆಗಳ ಆಧಾರದ ಮೇಲೆ ವಿಭಿನ್ನ ಬಳಕೆದಾರರಿಗೆ ವಿವಿಧ ಸೇವೆಗಳನ್ನು ನೀಡಲಾಗುವುದು ಮತ್ತು ಈ ಬಳಕೆದಾರರು ಪ್ರವೇಶ ಬಳಕೆದಾರರನ್ನು ಪಡೆಯಬಹುದು ಎಂದರೆ ಅದು ಜನರು ಮನೆಯ ನಿವಾಸಿಗಳು ಅಂತಿಮ ಬಳಕೆದಾರರು ಅಥವಾ ವಿವಿಧ ಆರೋಗ್ಯ ಕಾರ್ಯಕರ್ತರಾಗಿರಬಹುದು ಆದ್ದರಿಂದ ವಾಂಗ್ ಮತ್ತು ಇತರರ ಮತ್ತೊಂದು ಕೃತಿಯಲ್ಲಿ ಅವರು ಸ್ಮಾರ್ಟ್ ಕಾರ್ಖಾನೆಗಳಿಗಾಗಿ ಮಲ್ಟಿ ಏಜೆಂಟ್ ಸಿಸ್ಟಮ್ನೊಂದಿಗೆ ಬಂದರು ಅಲ್ಲಿ ಅವರು ಅತ್ಯಂತ ಕೆಳಗಿನ ಪದರದಲ್ಲಿ ಭೌತಿಕ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಯಂತ್ರಗಳ ಕನ್ವೇಯರ್ಗಳಂತಹ ಈ ಭೌತಿಕ ಸಂಪನ್ಮೂಲಗಳು ಮತ್ತು ಅವುಗಳು ಸಂವೇದಕ ಸಜ್ಜಿತವಾಗಲಿರುವ ಉತ್ಪನ್ನಗಳು ಮತ್ತು ಒಂದಕ್ಕೊಂದು ಸಂಪರ್ಕ ಹೊಂದಿವೆ ಆದ್ದರಿಂದ ಕೈಗಾರಿಕಾ ನೆಟ್ವರ್ಕ್ ಮೂಲಕ ಡೇಟಾ ಕೇಂದ್ರೀಕೃತ ಘಟನೆ ಕೇಂದ್ರೀಕೃತ ಪ್ರಕ್ರಿಯೆಗೆ ಬರಲಿದೆ ಈ ಡೇಟಾವು ಸಾಮಾನ್ಯವಾಗಿ ದೊಡ್ಡ ಡೇಟಾದ ಸ್ವರೂಪವನ್ನು ಹೊಂದಿದೆ ಮತ್ತು ಈ ದೊಡ್ಡ ಡೇಟಾ ಸಂಸ್ಕರಣೆಯನ್ನು ನಿರ್ವಹಿಸಲಾಗುವುದು ಮತ್ತು ಅದರ ಆಧಾರದ ಮೇಲೆ ವಿವಿಧ ಟರ್ಮಿನಲ್ಗಳ ಮೇಲ್ವಿಚಾರಣಾ ನಿಯಂತ್ರಣವು ಮೇಲ್ವಿಚಾರಣಾ ನಿಯಂತ್ರಣವಾಗಲಿದೆ ಮತ್ತು ನಿರ್ವಹಿಸಲಾಗುವುದು ಥಿಯೊರಿನ್ ಮತ್ತು ಇತರರ ಇತ್ತೀಚಿನ ಮತ್ತೊಂದು ಕೃತಿ 2017 ರಲ್ಲಿ ಅವರು ಲೈನ್ ಇನ್ಫರ್ಮೇಷನ್ ಸಿಸ್ಟಮ್ ಆರ್ಕಿಟೆಕ್ಚರ್ LISA ಯ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಇದು ಈವೆಂಟ್ ಚಾಲಿತ ಮಾಹಿತಿ ವ್ಯವಸ್ಥೆಯಾಗಿದೆ ಇದು ಈವೆಂಟ್ ಘಟಕ ಸಂದೇಶ ಬಸ್ ಸಂವಹನ ಅಂತ್ಯಬಿಂದು ಮತ್ತು ಸೇವೆಯಂತಹ ವಿಭಿನ್ನ ಸಡಿಲವಾಗಿ ಜೋಡಿಸಲಾದ ಘಟಕಗಳನ್ನು ಹೊಂದಿದೆ ಆದ್ದರಿಂದ ಅವರು ಈ ವಿಭಿನ್ನ ಘಟಕಗಳೊಂದಿಗೆ ಬಂದಿರುವ ಈ ವಾಸ್ತುಶಿಲ್ಪವಾಗಿದೆ ಇದರೊಂದಿಗೆ ನಾವು ಉಪನ್ಯಾಸದ ಈ ಭಾಗವನ್ನು ಕೊನೆಗೊಳಿಸುತ್ತೇವೆ ಇಲ್ಲಿ ನಾನು ನಿಮಗೆ ತೋರಿಸಿದ್ದು ಆರಂಭದಲ್ಲಿ ನಾನು ಡೇಟಾ ಸಂಸ್ಕರಣೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದ್ದೇನೆ ಈ IIoT ಆಧಾರಿತ ವ್ಯವಸ್ಥೆಗಳಲ್ಲಿ ಸ್ವೀಕರಿಸಿದ ಡೇಟಾದ ಗುಣಲಕ್ಷಣಗಳು ತದನಂತರ ನಾವು ವಿವಿಧ ಪರಿಹಾರಗಳ ಮೂಲಕ ಕೆಲಸ ಮಾಡಿದ್ದೇವೆ ಅದು ವಿವಿಧ IIoT ಸಂದರ್ಭಗಳಲ್ಲಿ ಅನುಸ್ಥಾಪನೆಗಳು IIoT ಸಿಸ್ಟಮ್ಗಳ ಸ್ಥಾಪನೆಗಳು ವಿಭಿನ್ನ ಸಂದರ್ಭಗಳಲ್ಲಿ ಮತ್ತು ಅವುಗಳ ಸಂಸ್ಕರಣೆಯ ಕುರಿತು ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಸಾಗಿರುವ ಈ ವಿಭಿನ್ನ ಉಲ್ಲೇಖಗಳು ಸಂಸ್ಕರಣೆ ಹೇಗೆ ಮುಖ್ಯ ಮತ್ತು ಪ್ರಾಯೋಗಿಕವಾಗಿ ಉದ್ಯಮ ಪ್ರಮಾಣದ ಸಂಸ್ಕರಣೆಯನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದರ ಕುರಿತು ಕಲ್ಪನೆಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಇವೆಲ್ಲವೂ ವಿಭಿನ್ನ ಉಲ್ಲೇಖಗಳು ಮತ್ತು ಇದರೊಂದಿಗೆ ನಾವು ಅಂತ್ಯಕ್ಕೆ ಬರುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಇನ್ನೂ ಕೆಲವು ಕೇಸ್ ಸ್ಟಡೀಸ್ ಬಗ್ಗೆ ಮಾತನಾಡಲಿದ್ದೇವೆ ಡೇಟಾದ IIoT ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸುವ ಇತ್ತೀಚಿನ ದಿನಗಳಲ್ಲಿ ಪ್ರಸ್ತಾಪಿಸಲಾದ ಇನ್ನೂ ಕೆಲವು ವಿಭಿನ್ನ ಪರಿಹಾರಗಳು